ಈ 2 ಸಮೀಕರಣಗಳನ್ನು ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರೆಯಬಹುದುಆದ್ದರಿಂದ ಇದು 1 R1 1 R2 ಮತ್ತು ಇದು 1 R2 ಮತ್ತು ಇಲ್ಲಿ ಅದು 1 R21 R 2 1 R2 v 1 v 24 6 ಆಗಿದೆಅದುದರಿಂದ ಈ 2 ಪ್ರಶ್ನೆಗಳನ್ನು ಪರಿಹರಿಸಲಾಗಿದೆ ಆದರೆ ಇಲ್ಲಿ ಕೇವಲ 2 ಅಜ್ಞಾತಗಳಿರುವುದ್ದರಿಂದ ಸುಲಭವಾಗಿ ಮ್ಯಾಟ್ರಿಕ್ಸ್ ನಲ್ಲಿ ಒಂದರ ನಂತರ ಒಂದನ್ನು ಬದಲಿಸಿ ಸುಲಭವಾಗಿ ಪರಿಹರಿಸಬಹುದು ಆದರೆ ಅದು 4 ಅಥವಾ 5 ಕ್ಕಿಂತ ಹೆಚ್ಚಿದ್ದರೆ ನೀವು ಕೆಲವು ತಂತ್ರಗಳನ್ನು ಅನುಸರಿಸಬೇಕು ಆದ್ದರಿಂದ ಕೇವಲ ಕ್ರಾಮಾರ್ ನ ನಿಯಮವನ್ನುCramer's ruleಇಲ್ಲಿ ಚರ್ಚಿಸುವ ಮತ್ತು ಒಂದು ಸಣ್ಣ ತಂತ್ರವನ್ನು ತೋರಿಸುತ್ತೇನೆ ಅದು 2X2 ಮ್ಯಾಟ್ರಿಕ್ಸ್ಗೆ ಮಾತ್ರ ಮಾನ್ಯವಾಗಿರುತ್ತದೆ ಆದ್ದರಿಂದ ಇದು ಏಕಕಾಲಿಕ ಸಮೀಕರಣಗಳು ಮತ್ತು ಕ್ರಾಮಾರ್ ನ ನಿಯಮCramer's rule ಸರ್ಕ್ಯೂಟ್ ವಿಶ್ಲೇಷಣೆಗೆ ಸ್ವಲ್ಪ ಯೋಚನೆ ಅಗತ್ಯವಿರುವುದರಿಂದ ಇಲ್ಲಿ ಗಣಿತವನ್ನು ತೆಗೆದುಕೊಂಡಿದ್ದೇನೆ ಆದ್ದರಿಂದ ಏಕಕಾಲಿಕ ಸಮೀಕರಣಗಳ ಗುಂಪನ್ನು ಭಿನ್ನವಾಗಿ ಪರಿಗಣಿಸಿದರೆ ಸಮೀಕರಣವು a 1 1 x 1 ನಾನು ಇದನ್ನು ಈ ರೀತಿ ಮಾಡುತ್ತಿದ್ದೇನೆ ಇದು a 1 1 x 1 a 1 2 x 2 ಇದು a 1 ರವರೆಗೆ xn b 1 ಆಗಿರುತ್ತದೆ ಈ ಸಮೀಕರಣ 1 ಒಂದು ಸಮೀಕರಣ ಅದೇ ರೀತಿa 21 x 1 a 2 2 x 2 a 2 n xn ಇದು b 2 ಅದೇ ರೀತಿ ಕೊನೆಯದು an 1 x 1 an 2 x 2 ann ವರೆಗೆ xn ಇದು bn ಆದ್ದರಿಂದ ನೀವು ಸಮ ಸಂಖ್ಯೆಯ ಏಕಕಾಲಿಕ ಸಮೀಕರಣಗಳನ್ನು ಹೊಂದಿದ್ದೀರಿ an ಈ ಸಮೀಕರಣವನ್ನು ಮ್ಯಾಟ್ರಿಕ್ಸ್ ರೂಪದಲ್ಲಿ ಇಟ್ಟಾಗ ಇಟ್ಟರೆ ಇದನ್ನು a 1 1 ಮ್ಯಾಟ್ರಿಕ್ಸ್ ಇದು a 1 2 ಮ್ಯಾಟ್ರಿಕ್ಸ್ ನಂತರ a 1n ಈ ರೀತಿ ಮಾಡಬಹುದು ಮತ್ತು ಇದು ಮ್ಯಾಟ್ರಿಕ್ಸ್ ಇದು x 1 x 2 xn ಆದ್ದರಿಂದ a ಮ್ಯಾಟ್ರಿಕ್ಸ್ nX n ಮ್ಯಾಟ್ರಿಕ್ಸ್ ಆಗಿದೆ ಮತ್ತು ಇದು x ವಾಸ್ತವವಾಗಿ X1 ವೆಕ್ಟರ್ ಬಲಬದಿಯಲ್ಲಿದೆ ಈ b 1 b 2 bn ಇದು ನಿಜವಾಗಿ b ಅಥವಾ X1 ವೆಕ್ಟರ್ ಆಗಿ ಕರೆಯಬಹುದು ಆದ್ದರಿಂದ ಇದನ್ನು ವಾಸ್ತವವಾಗಿ ಸಮೀಕರಣ 10 ಎಂದು ನೀಡಲಾಗಿದೆ ಆದ್ದರಿಂದ ಈ ಸಮೀಕರಣವನ್ನು AXB ಎಂದು ಬರೆಯಬಹುದು ಅಥವಾ x ನೇರವಾಗಿ b ಯ ವಿಲೋಮಕ್ಕೆ xb 1ಸಮಾನವಾಗಿರುತ್ತದೆ ಆದರೆ ಕೆಲವೊಮ್ಮೆ ವಿಲೋಮವನ್ನು ಅನುಸರಿಸಬೇಡಿ ಆದ್ದರಿಂದ ಕಂಪ್ಯೂಟೇಶನಲ್ ದಕ್ಷತೆಗೆ ಅಂತಹ ರೇಖೀಯ ಸಮೀಕರಣಗಳನ್ನು ಪರಿಹರಿಸಲು ವಿಭಿನ್ನ ವಿಧಾನವನ್ನು ಅನುಸರಿಸುತ್ತೀರಿ ಈಗ ಇದು ವಾಸ್ತವವಾಗಿ AXB ಆಗಿರುತ್ತದೆ ಈಗ a ಮ್ಯಾಟ್ರಿಕ್ಸ್ಗೆ ಸಮಾನವಾಗಿದೆ ಇದು a 1 1 a 1 2 a 1n a 21 a 2 2 a 2n ನಂತರ an 1 an 2 ann ಪದದಲ್ಲಿದೆ ಅಂತೆಯೇ X x 1 x 2 xn ವರೆಗೆ ಸಮಾನವಾಗಿರುತ್ತದೆ ಮತ್ತು B b 1 b 2 bn ಗೆ ಸಮಾನವಾಗಿರುವುದರಿಂದ ಅದು ಸ್ಕ್ವಾರ್ ಮ್ಯಾಟ್ರಿಕ್ಸ್ nXn ಆಗಿದೆ ಇಲ್ಲಿ x ಮತ್ತು b ಕಾಲಮ್ ವೆಕ್ಟರ್ ಆಗಿದ್ದು ಅದು nX1 ಮ್ಯಾಟ್ರಿಕ್ಗಳಾಗಿರುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ಕಾಲಮ್n 1n 2 ಅನ್ನು 1nX1 ಮ್ಯಾಟ್ರಿಕ್ಗಳಾಗಿ ಬರೆಯಬಹುದು ಆದ್ದರಿಂದ ಸಮೀಕರಣವನ್ನು ಪರಿಹರಿಸಲು ಹಲವಾರು ವಿಧಾನಗಳಿವೆ ಈ ಮೇಲಿನ ಸಮೀಕರಣವು AXB ಆಗಿರುತ್ತದೆ ಅದು ಹಿಂದಿನ ಬದಲಿ ಗೌಸಿಯನ್ ಎಲಿಮಿನೇಷನ್ ಮ್ಯಾಟ್ರಿಕ್ಸ್ ವಿಲೋಮ ಕ್ರೇಮರ್ಸ್ ನಿಯಮCramer's rule ಮತ್ತು ಸಂಖ್ಯಾತ್ಮಕ ವಿಶ್ಲೇಷಣೆಆಗಿದೆ ಈ ವಿಷಯವನ್ನು ಪರಿಹರಿಸಲು ಹಲವು ವಿಧಾನಗಳಿವೆ ಆದರೆ ಇದು ಗಣನೀಯವಾಗಿ ಪರಿಣಾಮಕಾರಿರೀತಿಯನ್ನು ಅನುಸರಿಸಬೇಕಾಗುತ್ತದೆ ಆದರೆ ಯಾವುದೇ ರೀತಿಯಲ್ಲಿ ಕಂಪ್ಯೂಟರ್ ಕೋಡ್ ನ್ನೂ ಬರೆಯುವುದಿಲ್ಲ ಆದ್ದರಿಂದ ತರಗತಿಯಲ್ಲಿ ಪರಿಹರಿಸಬಹುದಾದ ವಿಷಯಗಳನ್ನು ಮಾತ್ರ ಪರಿಹರಿಸಬೇಕಾಗಿರುವುದರಿಂದ ತರಗತಿಯ ಅಭ್ಯಾಸಗಳು ಅದಕ್ಕೆ ತಕ್ಕಂತೆ ಇರುವುದನ್ನು ನೋಡುವ ಇದನ್ನು ತ್ವರಿತವಾಗಿ ಹೇಗೆ ಪರಿಹರಿಸಬಹುದು ಎಂಬುದನ್ನು ನಾನು ಆ ತರಗತಿಯನ್ನು ನೋಡಬೇಕಾಗಿದೆ ಆದ್ದರಿಂದ ಕ್ರೇಮರ್ಸ್ ನಿಯಮವುCramer's rule ಏಕಕಾಲಿಕ ಸಮೀಕರಣಗಳನ್ನು ಪರಿಹರಿಸಲು ಬಳಸಬಹುದು ಕ್ರಮರ್ಸ್ ನಿಯಮದ ಪ್ರಕಾರ 2 10 ಸಮೀಕರಣದ ಪರಿಹಾರವು AX B ಆಗಿದ್ದರೆ ನೀವು ಈ ಸಮೀಕರಣವನ್ನು ಸುಲಭವಾಗಿ ಪರಿಹರಿಸಬಹುದು x11 ಅಥವಾ x22 ಮತ್ತು xn ವರೆಗೆ n ಆದ್ದರಿಂದ 1 2n ವರೆಗೆ ಕಂಡುಹಿಡಿಯಬೇಕು ಮತ್ತು ನಂತರ ವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಎನ್ನುವುದು ಡಿಟರ್ಮಿನೆಂಟ್ ಆದರೆ ಅದನ್ನು ತ್ವರಿತವಾಗಿ ಹೇಗೆ ಪರಿಹರಿಸುವುದು ಎಂದು ಕೆಲವು ಕಾರ್ಯವಿಧಾನಗಳನ್ನು ತಿಳಿದುಕೊಳ್ಳಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಆ ವು ಡಿಟರ್ಮಿನೆಂಟ್ ಆಗಿದೆ ಮತ್ತು 1 2n ಸಹ ಡಿಟೇರ್ಮಿನೆಂಟ್ ಆಗಿರುತ್ತದೆ ಆದರೆ ಇದನ್ನು ಹೇಗೆ ಪಡೆಯುವುದು ಡೆಲ್ಟಾಗಳು ನೀಡಿದ ಡಿಟೇರ್ಮಿನೆಂಟ್ಗಳು ನೀವು ಕಂಡು ಹಿಡಿದ ಈ ಡಿಟೇರ್ಮಿನೆಂಟ್ ಗೆ ಸಮನಾಗಿರುತ್ತದೆ ಇದು ಮೂಲತಃ a 1 1 a 1 2 a 1n a 21 a 2 2 a 2n ಮತ್ತು an 1 an 2 ann ಆಗಿದೆ ಇದು ಡಿಟೇರ್ಮಿನೆಂಟ್ ಡೆಲ್ಟಾ ಈಗ 1 2n ಅನ್ನು ಕಂಡುಹಿಡಿಯಬೇಕಾಗಿದೆ x 1 1 x 22 x nn ಸಮಾನವಾಗಿರುತ್ತದೆ ಮೊದಲ ಕಾಲಮ್ ಅನ್ನು b 1 b 2 ಮತ್ತು bn ಮೂಲಕ ಮಾತ್ರ ಬದಲಾಯಿಸುಬೇಕು ಉಳಿದವು ಅದೇ ಆಗಿರುತ್ತದೆ ಅದರಿಂದ ಆಗುವ ಯಾವುದೇ ಡಿಟೇರ್ಮಿನೆಂಟ್ ಬಂದರೂ ಅದು ಡೆಲ್ಟಾ ಆಗಿರುತ್ತದೆ ಅದಕ್ಕಾಗಿಯೇ b 1 b 2 bn ಬಿಟ್ಟು ಉಳಿದ ಎಲ್ಲಾ ಎಲಿಮೆಂಟ್ಸ್ಒಂದೇ ಆಗಿರುತ್ತವೆ ಡೆಲ್ಟಾ 1ಗಾಗಿ ನೀವು a 1 1 a 21 ರ ಮೊದಲ ಕಾಲಮ್ ಅನ್ನು b 1 b 2 bn ಬದಲಾಯಿಸಿ ಡೆಲ್ಟಾ 1 ಅನ್ನು ಲೆಕ್ಕ ಹಾಕಿ ಅದೇ ರೀತಿ ಡೆಲ್ಟಾ 22 ನಲ್ಲಿ ಮ್ಯಾಟ್ರಿಕ್ಸ್ನ ಎರಡನೇ ಕಾಲಮ್ ಅನ್ನು b 1 b 2 ಎಂದು ಬದಲಾಯಿಸಿ ಉಳಿದ ಎಲಿಮೆಂಟ್ ಅದುವೇ ಆಗಿರುತ್ತದೆ ಅದನ್ನು ಬದಲಾಯಿಸಿದಾಗ ಡೆಲ್ಟಾ 2 ಸಿಗುತ್ತದೆ ಅದೇ ರೀತಿ delta n ನ್ನು ಪಡೆಯಲು ಕೊನೆಯದಾಗಿ b 1 b 2ಮತ್ತು bn ನಿಂದ ಬದಲಾಯಿಸಿ ಉಳಿದ ಎಲ್ಲಾ ಅಂಶಗಳು ಅದೇ ಆಗಿರುತ್ತವೆ ಈಗ delta n ಅನ್ನು ಈ ರೀತಿ ಪಡೆಯುತ್ತೀರಿ ಡೆಲ್ಟಾ 1 ಡೆಲ್ಟಾ 2 ಎಲ್ಲ ಡಿಟೇರ್ಮಿನೆಂಟ್ ನ್ನು ಲೆಕ್ಕಾಚಾರ ಮಾಡಬಹುದು ನಂತರ ನೇರ ಪರಿಹಾರವನ್ನು ನೀವು ಡೆಲ್ಟಾ 1 ಡೆಲ್ಟಾ 2 ಅನ್ನು ಡೆಲ್ಟಾನ್ ವರೆಗೆ ತಿಳಿಯುವಿರಿ ನಂತರ x 1 1 x 22 x nn ಈ ರೀತಿ ಕೇವಲ ಒಂದು ಕಾಲಮ್ ಅನ್ನು ಬದಲಾಯಿಸಿ ಸುಲಭವಾಗಿ ಪರಿಹರಿಸಬಹುದಾಗಿದೆ ಈಗ ಪ್ರಶ್ನೆ ಅದನ್ನು ಹೇಗೆ ಮಾಡುವುದು ಈಗ ಡೆಲ್ಟಾ ಮ್ಯಾಟ್ರಿಕ್ಸ್ ನ ಡಿಟೇರ್ಮಿನೆಂಟ್ ಆಗಿದ್ದರೆ ಮತ್ತು ಡೆಲ್ಟಾ ಕೆ ಎಂಬುದು ಮ್ಯಾಟ್ರಿಕ್ಸ್ನ ಕೆನೇ ಕಾಲಮ್ A ಅನ್ನು B ಯಿಂದ ಬದಲಾಯಿಸುವ ಮೂಲಕ ರೂಪುಗೊಂಡ ಮ್ಯಾಟ್ರಿಕ್ಸ್ನ ಡಿಟೇರ್ಮಿನೆಂಟ್ ಆಗಿದೆ ಆದ್ದರಿಂದ ಕ್ರಾಮರ್ನ ನಿಯಮವುCramer's rule ಆ ಡೆಲ್ಟಾ 00 ಕ್ಕೆ ಸಮನಾಗಿರದಿದ್ದರೆ ಮಾತ್ರ ಅನ್ವಯಿಸುತ್ತದೆ ಏಕೆಂದರೆ ಅದು 0 ಯಿಂದ ಭಾಗಾಕಾರ ಸಾಧ್ಯವಿಲ್ಲ ಆದ್ದರಿಂದ ಡೆಲ್ಟಾ 0 0ಗೆ ಸಮನಾದಾಗ ಸಮೀಕರಣಗಳ ಗುಂಪಿಗೆ ಯಾವುದೇ ವಿಶಿಷ್ಟ ಪರಿಹಾರವಿಲ್ಲ ಏಕೆಂದರೆ ಸಮೀಕರಣಗಳು ರೇಖೀಯವಾಗಿ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಅಲ್ಲಿ ಸಮೀಕರಣಗಳು ರೇಖೀಯವಾಗಿ ಅವಲಂಬಿತವಾಗಿದ್ದರೆ ಸಮೀಕರಣಕ್ಕೆ ಯಾವುದೇ ವಿಶಿಷ್ಟ ಪರಿಹಾರವಿಲ್ಲ ಆದ್ದರಿಂದ ಮೊದಲ ಸಾಲಿನ ಉದ್ದಕ್ಕೂ ವಿಸ್ತರಿಸುವ ಮೂಲಕ ಡಿಟರ್ಮಿನೆಂಟ್ ಡೆಲ್ಟಾದ ಮೌಲ್ಯವನ್ನು ಪಡೆಯಬಹುದು ಮೊದಲ ಸಾಲುಗಳನ್ನು ವಿಸ್ತರಿಸುವ ಉದ್ದಕ್ಕೂ ಇವುಗಳನ್ನು ಅಂಡರ್ಲೈನ್ ಮಾಡಲಾಗಿದೆ ಆದ್ದರಿಂದ ಅದನ್ನು ಹೇಗೆ ಮಾಡುವುದು ಆದ್ದರಿಂದ a 1 1 a 1 2 a 1 2 ಅನ್ನು a 1nವರೆಗೆ ಬರೆದಿದ್ದೇನೆ ನಂತರ a 2 1 a 2 2 a 2 2 ಅನ್ನು a 2nವರೆಗೆ ಅದೇ ರೀತಿ a 2 1 a 2 2 a 2 2 ಅನ್ನು a 2n ವರೆಗೆ ಮತ್ತು ನಂತರ an 1 an 2 an 2ಅನ್ನುann ಈ ರೀತಿ ಬರೆಯಬೇಕು ಆದ್ದರಿಂದ ಈ ಮೊದಲನೆಯದು a 1 1 M 1 1 ಅನ್ನು ಮೂಲತಃ ಮೊದಲ ಸಾಲಿನ ಉದ್ದಕ್ಕೂ ವಿಸ್ತರಿಸುವುದರಿಂದ ಪಡೆಯಬಹುದು ಇದರರ್ಥ ಮೊದಲನೆಯದು ವಿವರಿಸಲು ಪ್ರಯತ್ನಿಸಬಹುದು ಕಾಲಮ್ ಪ್ರಕಾರ ಸಹ ನೋಡಬಹುದು ಎರಡೂ ನೋಡಬಹುದು ಸರಿ ಆದ್ದರಿಂದ ಆ ಸಂದರ್ಭದಲ್ಲಿ a 1 1 M 1 1 a 1 2 M 2 a 1 2 M 1 2 11n ನಂತರ a 1n M 1n ಆಗಿದೆ ಈ ಡಿಟರ್ಮಿನೆಂಟ್ ನ್ನು ನಂತರ ನೋಡುವ a 1 ನೋಡುವ M 1 1 M 1 2 M 1 2 2ಮತ್ತು M 1n ಕಂಡುಹಿಡಿಯುವುದು ನಮ್ಮ ಉದ್ದೇಶವಾಗಿದೆ ಕೊನೆಯ ಪದವನ್ನು ನೋಡಿ 11n X a 1n X M 1n ಆದ್ದರಿಂದ M ಮ್ಯಾಟ್ರಿಕ್ಸ್ ತಿಳಿದಿದ್ದರೆ ಈ ಡಿಟರ್ಮಿನೆಂಟ್ M 1 1 M 1 2 M 1 2 M 1n ವರೆಗೆಸುಲಭವಾಗಿ ಪರಿಹರಿಸಬಹುದು ಆ ದ್ದರಿಂದ ಅದನ್ನು ಹೇಗೆ ಪಡೆಯುವುದು ಎಂಬುದನ್ನು ನೋಡೋಣ ಆದ್ದರಿಂದ ಅಲ್ಲಿ ಮೈನರ್ M ij ಅಂದರೆ ann 1 X n 1 iನೇ ಸಾಲು ಮತ್ತು j ನೇ ಕಾಲಮ್ ಅನ್ನು ಹೊಡೆಯುವ ಮೂಲಕ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ರೂಪ ಸಿಗುತ್ತದೆ ಆದ್ದರಿಂದ ನಂತರ ನೀವು ಅದನ್ನು iನೇ ಸಾಲು ಮತ್ತು j ನೇ ಕಾಲಮ್ ನಿಂದ ಹೊಡೆದಾಗ Xಮ್ಯಾಟ್ರಿಕ್ಸ್ ಆಗುತ್ತದೆ ಅದು ಮೈನರ್ ಆಗಿದೆ ಈಗ ಅದು MI j ಎಂದು ಭಾವಿಸೋಣ ಈಗ ಇದು I ಸಾಲು i2 ಮತ್ತು j2 ಎಂದು ಹೇಳುವ ಅಂದರೆ ಎರಡನೇ ಸಾಲು ಮತ್ತು ಮೂರನೇ ಕಾಲಮ್ ಆದ್ದರಿಂದ ನೀವು ಉಳಿದ ಭಾಗವನ್ನು ಎರಡನೆಯ ಸಾಲಿನಲ್ಲಿ ಬದಲಾಯಿಸಿದರೆ ಅಂದರೆ I ನೇ ಸಾಲು ಮತ್ತು j ಕಾಲಮ್ ಆದ್ದರಿಂದ ಅದು j 2 ಮೂರನೇ ಕಾಲಮ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಕೇವಲ ಈ 2 ಎಲಿಮೆಂಟ್ಸ್ ಹೋಗುತ್ತದೆ ಉಳಿದ ಎಲಿಮೆಂಟ್ಸ್ ಇರುತ್ತದೆ ಅದರ ಪ್ರಕಾರ ಅದು X ಮ್ಯಾಟ್ರಿಕ್ಸ್ ಆಗಿದೆ ಆದ್ದರಿಂದ ಉಳಿದ ಎಲಿಮೆಂಟ್ಸ್ ಎಲ್ಲವೂ ಇರುತ್ತದೆ ಮತ್ತು ಇದು ಸಂಪೂರ್ಣವಾಗಿ ಹೋಗುವುದಿಲ್ಲ ಆದರೆ ಇದು ಒಂದು ಈ ಒಂದು ಈ ಭಾಗವು ಇರುತ್ತದೆ ಇದು ಇರುವುದಿಲ್ಲ ಆದ್ದರಿಂದ ನೀವು ಹೊಂದಿರುವ ಈ ಸಾಲುಗಳ ಕಾಲಮ್ಗಳನ್ನು ನಿವಾರಿಸಬೇಕಾಗಿದೆ ಉಳಿದ ಭಾಗವನ್ನು ಮ್ಯಾಟ್ರಿಕ್ಸ್ ಆರ್ಡರ್ ಮೈನರ್ M ಮೈನರ್ n 1 X n 1 ಆಗಿರುತ್ತದೆ ಏಕೆಂದರೆ ಒಂದು ಸಾಲು ಮತ್ತು ಒಂದು ಕಾಲಮ್ ಅನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗುತ್ತದೆ ಅದೇ ರೀತಿ ಮೊದಲ ಕಾಲಮ್ನ ಉದ್ದಕ್ಕೂ ವಿಸ್ತರಿಸುವ ಮೂಲಕ ಡೆಲ್ಟಾ ಮೌಲ್ಯವನ್ನು ಸಹ ಪಡೆಯಬಹುದು ಸಾಲುಗಳಿಗಿಂತ ಹೆಚ್ಚಾಗಿ ಈ ಮೊದಲ ಕಾಲಮ್ನ ಉದ್ದಕ್ಕೂ ನೀವು ಇದನ್ನು ವಿಸ್ತರಿಸಿದರೆ ಸಹ ನೀವು ಡೆಲ್ಟಾಮೌಲ್ಯವನ್ನು ಪಡೆಬಹುದು ಆದ್ದರಿಂದ ಡೆಲ್ಟಾ a 1 1 M 1 1 a 21 M 21 ಆಗಿದೆ ಏಕೆಂದರೆ ಅದು ಕಾಲಮ್ ಕಡೆಗೆ ಚಲಿಸುತ್ತಿದೆ ಆದ್ದರಿಂದ ಕಾಲಮ್ ಕಡೆಗೆ ವಿಸ್ತರಿಸುವುದರಿಂದ a 1 1 M 1 1 ನಂತರ a 2 a 21 M 21 ನಂತರ a 2 1 M 2 1 1n1 an 1 Mn 1 ಅದರವರೆಗೆ ಮೊದಲ ಸಾಲಿನ ಉದ್ದಕ್ಕೂ ವಿಸ್ತರಿಸಿದಾಗ ಅದೇ ವಿಷಯವು ಮೊದಲ ಕಾಲಮ್ನ ಉದ್ದಕ್ಕೂ ಸಿಗುತ್ತದೆ ಆದ್ದರಿಂದ ಎರಡನೇ ಸಮೀಕರಣವು ಮೊದಲ ಕಾಲಮ್ ನ ಉದ್ದಕ್ಕೂ ಇರುತ್ತದೆಆದ್ದರಿಂದ ಇದು a 1 1 M 1 1 a 21 ಆಗಿದೆ a 2X2 ಮ್ಯಾಟ್ರಿಕ್ಸ್ಗೆ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ a 1 1 a 2 2 a 1 2 a 21ಇದು ನಿಮಗೆ ತಿಳಿದಿದೆ ಎಂದು ಭಾವಿಸೋಣ ಗರಿಷ್ಠ 2 X 2 ರವರೆಗೆ ಸುಲಭವಾಗಿ ಪರಿಹರಿಸಬಹುದು ಆದ್ದರಿಂದ ಇದು ಸರಳ ಡೆಲ್ಟಾ a 1 1 a 1 2 a 1 2ನಂತರ a 21 a 2 2 a 2 2 ನಂತರ a 2 1 a 2 2 ಗೆ ಸಮಾನವಾಗಿರುತ್ತದೆ ಈಗ ನೀವು ಇದನ್ನು ವಿಸ್ತರಿಸಿದರೆ a 1 1 a 21 a 2 1 ಕಾಲಮ್ನ ದಿಕ್ಕಿನಲ್ಲಿರುವಿರಿ ಮತ್ತು ಕೊನೆಯ ಸೂತ್ರವು 1n1 ನಂತರ an 1ನಂತರ Mn 1 ಆಗಿರುತ್ತದೆ ಈಗ n1 ಕೊಟ್ಟಾಗ ಅದು 12 ಆಗುತ್ತದೆ a 1 1 ನಂತರ M 1 1 ಮತ್ತು n2 ಕೊಟ್ಟಾಗ 13 ಅಂದರೆ a 21 M 21ಆಗಿರುತ್ತದೆ ನೀವು n2 ಕೊಟ್ಟಾಗ 14 ಆಗುವುದರಿಂದ a 21 M 21 ಆಗುತ್ತದೆ ಆದ್ದರಿಂದ ಅದು ನಂತರ a 2 1 M 2 1 ಆಗಿರುತ್ತದೆ ವಿಸ್ತರಿಸಿದಾಗ a 1 1 ಮೊದಲು 1 ನಂತರ 1n1 ಸಿಗುತ್ತದೆ ನಂತರ ಈ ಸೂತ್ರದಲ್ಲಿ an mn 1 ಎಲ್ಲವೂ ಒಂದೇ ಆಗಿರುತ್ತದೆ ಅಂದರೆ Mn 1 ಎಂದು ಹೇಳಿ ನಂತರ an 1ಅನ್ನು ಬರೆಯುತ್ತಿದ್ದೀರಿ ನಂತರ 1n1 ನೀವು ಅದನ್ನು ನೋಡಿದರೆ nn 1 ಕ್ಕೆ ಸಮನಾಗಿರುತ್ತದೆ ಎಂದರೆ a 1 1 ಅಲ್ಲಿ n 1 ಕ್ಕೆ ಸಮನಾಗಿರುತ್ತದೆ ಎಂದರೆ ಇದು 12 ಆಗಿದೆ ಸರಿಪಡಿಸಿದೆ ಆದ್ದರಿಂದ a 1 1 ಆಗುತ್ತದೆ ನಂತರ M 1 1 ಬರುತ್ತದೆ ಆದ್ದರಿಂದ i ನೇ ಸಾಲು ಮತ್ತು M 1 1 ಎಂದರೆ ಇಲ್ಲಿ i1 ಮತ್ತು j 1 ಆಗಿರುವುದರಿಂದ i ನೇ ಸಾಲು ಮತ್ತು j ಕಾಲಮ್ ತೆಗೆದುಹಾಕುವ ಆದ್ದರಿಂದ i ನೇ ಸಾಲು ಎಂದರೆ ಮೊದಲ ಸಾಲು ಕಾಲಮ್ ನ್ನು ತೆಗೆದುಹಾಕುವ ಆಗ ಉಳಿದಿರುವುದು a 2 2 a 2 2 a 2 2 a 2 2 so a 2 2 a 2 2 a 2 2 a 2 2 ಆಗಿರುತ್ತದೆ ಆದ್ದರಿಂದ ಇದು ಮೊದಲನೆಯದು ಆದ್ದರಿಂದ ಇದು ಅರ್ಥವಾಗುವಂತಹದ್ದಾಗಿದೆ ಎರಡನೆಯದರಲ್ಲಿ ಅದು ಮತ್ತೆ ಅದೇ ಪದವಾಗಿದೆ ನಾನು n1 ಅನ್ನು ಬರೆಯುತ್ತಿದ್ದೇನೆ ನಂತರ an 1 ನಂತರ M n 1 ಈಗ ಈ ಸಂದರ್ಭದಲ್ಲಿ ಎರಡನೇ ಪದ n 2 ಇದರರ್ಥ ಅದು 12 ನಂತರ a 21 ನಂತರ M 21 ಆದ್ದರಿಂದ 12 ಎಂದರೆ ಅದು ಆದ್ದರಿಂದ ಇದು ನಿಜವಾಗಿ 1 ಘನ ಆದ್ದರಿಂದ ಇದು a 21 ಆಗುತ್ತದೆ ಮತ್ತು M 21 ಎಂದರೇನು ಆದ್ದರಿಂದ ಇಲ್ಲಿ M I j i2 ಮತ್ತು j 1 ಅಂದರೆ ಎರಡನೇ ಸಾಲು ಮತ್ತು ಮೊದಲ ಕಾಲಮ್ ಆದ್ದರಿಂದ ಎರಡನೇ ಸಾಲು ಎಂದರೆ ಇದು ಹೋಗುತ್ತದೆ ಮತ್ತು i 2 ಎಂದರೆ iನೇ ಸಾಲು ಎರಡನೆಯದು j 1 ಮೊದಲ ಕಾಲಮ್ಗೆ ಸಮಾನವಾಗಿರುತ್ತದೆ ಮತ್ತು ಹೋಗುತ್ತದೆ ಅಲ್ಲಿ A 1 2 a 1 2 a 1 2 a 1 2 ಮತ್ತು a 2 2 a 2 2 a 2 2 a 2 2 ಇರುತ್ತದೆ ಈ ರೀತಿಯಲ್ಲಿ ನೀವು ಸುಲಭವಾಗಿ ಪಡೆಯಬಹುದು ಆದ್ದರಿಂದ ಈ ವಿಷಯಗಳು ನಿಮಗೆ ಅರ್ಥವಾಗುತ್ತವೆ ಎಂದು ನಾನು ಭಾವಿಸುತ್ತೇನೆ ಅಂತೆಯೇ ಕೊನೆಯದು ಸಹ n 2 ಆಗಿರುವುದರಿಂದ a 2 1 1 4 ಆಗಿರುತ್ತದೆi2 ಅಂದರೆ ಮೂರನೇ ಸಾಲು ಮತ್ತು ಮೊದಲ ಕಾಲಮ್ ಮೂರನೇ ಸಾಲು ಮತ್ತು ಮೊದಲ ಕಾಲಮ್ ಅನ್ನು ತೆಗೆದುಹಾಕಲಾಗುತ್ತದೆ ಇದು ಮೂರನೇ ಸಾಲು ಆದ್ದರಿಂದa 1 2 a 1 2 ಮತ್ತು a 1 2 a 1 2 and a 2 2 a 2 2 ಉಳಿದಿದೆ ಈ ರೀತಿಯಾಗಿ ನೀವು ಕಂಡುಹಿಡಿಯಬಹುದು ಇದು a2x2 ಮ್ಯಾಟ್ರಿಕ್ಸ್ ಆಗಿದೆ ಆದ್ದರಿಂದ 2 x 2 ರವರೆಗೆ ಹೋಗುವುದಿಲ್ಲ ಏಕೆಂದರೆ ಇದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಇದು ಹೇಗೆ ಕಂಡುಹಿಡಿಯುವುದು ಎಂಬ ವಿಧಾನವಾಗಿದೆ ಆ ಕಾಲಮ್ ಬದಿಯಲ್ಲಿ ಏನು ಕರೆಯಬೇಕೆಂದು ನಾನು ವಿವರಿಸಿದ್ದೇನೆ ಕಾಲಮ್ ಬದಿಯಲ್ಲಿ ಸಾಲುಗಳಲ್ಲಿಲ್ಲ ಆದರೆ ಒಂದೇ ವಿಷಯ ಸಾಲು ಕ್ರಮದಲ್ಲಿ ಸಹ ನೀವು ಇದನ್ನು ಮಾಡಿದರೂ ನೀವು ಅದೇ ಫಲಿತಾಂಶವನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ಈ ಎಲ್ಲವನ್ನು ಗುಣಿಸಿ ಸರಳೀಕರಿಸುವುದು ಹೇಗೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಡೆಲ್ಟಾ ವನ್ನು ಪಡೆಯುತ್ತೀರಿ ಆದ್ದರಿಂದ ಈ ವಿಧಾನವು 2 X2 ಮ್ಯಾಟ್ರಿಕ್ಸ್ಗೆ ನಿಜವಾಗಿದೆ ಇದು 2 x 2 ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ಪಡೆಯುವ ಸರಳ ವಿಧಾನವಾಗಿದೆ a2x2 ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ನ್ನು ಮೊದಲನೆಯ 2 ಸಾಲುಗಳನ್ನು ಪುನರಾವರ್ತಿಸುವ ಮೂಲಕ ಮತ್ತು ಪದಗಳನ್ನು ಕರ್ಣೀಯವಾಗಿ ಈ ಕೆಳಗಿನಂತೆ ಗುಣಿಸುವುದರ ಮೂಲಕ ಪಡೆಯಬಹುದು 2X 2 ಅಲ್ಲ 4 X 4 ಅಲ್ಲ ಆದರೆ ಇದು ನಿಮಗೆ ತುಂಬಾ ಉಪಯುಕ್ತವಾಗಿರುತ್ತದೆ ಮತ್ತು ನೀವು ಅದನ್ನು ಎಷ್ಟು ಬೇಗನೆ ಪಡೆಯಬಹುದು ಎಂಬುದನ್ನು ನೀವು ನೋಡುತ್ತೀರಿ ನೀವು ಅರ್ಥಮಾಡಿಕೊಳ್ಳಲು ತುಂಬಾ ಸುಲಭವಾಗಳು ನೀವು ಅದನ್ನು ಇದು a 1 1 ಎಂದಿಟ್ಟುಕೊಳ್ಳಿ ಇದು a 1 1 a 1 2 a 1 2 a 21 a 2 2 a 2 2 a 2 1 a 2 2 a 2 2 ಈ ಅಡ್ಡ ಇದನ್ನು ಹೇಗೆ ಮಾಡಬೇಕೆಂಬುದನ್ನು ಹೇಳಿದೆ ನಂತರ ಈ ಮೊದಲ 2 ಸಾಲು ಮತ್ತಷ್ಟು ಪುನರಾವರ್ತಿಸಬೇಕು ಅದು a 1 1 a 1 2 ಅಂದರೆ a 1 1 ಇದು a 1 1 a 1 2 a 1 2 ಪುನರಾವರ್ತಿಸಬೇಕು ಮತ್ತು a 21 a 2 2 a 2 2 a 21 a 2 2 ಪುನರಾವರ್ತಿಬೇಕು ನೀವು ಇದನ್ನು ಈ ರೀತಿ ಮಾಡುತ್ತೀರಿ ಆದ್ದರಿಂದ ಮೊದಲನೆಯದು 2 X2 ಮ್ಯಾಟ್ರಿಕ್ಸ್matrix ನಂತರ ಮೊದಲ 2 ಸಾಲುಗಳನ್ನು a 1 1 ಅನ್ನು ಪುನರಾವರ್ತಿಸಬೇಕು a 1 1 a 1 2 a 1 2 a 21 a 2 2 a 2 2 ಪುನರಾವರ್ತಿಸಿದರೆ ಬೇಗನೆ ಪಡೆಯುತ್ತೀರಿ ನಂತರ ಗುಣಾಕಾರ ಬೀಜಗಣಿತದ ಮೊತ್ತ ಕಂಡು ಹಿಡಿಯಬೇಕು ಎಂದರೆ ಇದರರ್ಥ ಇದು a 1 1 a 2 2 a 2 2ಇದು ಚಿಹ್ನೆ ಆದ್ದರಿಂದ a 1 1 a 2 2 a 2 2 ಇದು ಏನೇ ಇರಬಹುದು ಇದು a 1 1 a 2 2 a 2 2 ನೆಗೆಟಿವ್ ಧನಾತ್ಮಕಆಗಿರಬಹುದು ಆದರೆ ಚಿಹ್ನೆಯನ್ನು ತೆಗೆದುಕೊಳ್ಳಬೇಕಾಗಿರುತ್ತದೆ ನಂತರ a 21 a 2 2 a 1 2 ತೆಗೆದುಕೊಂಡಿದ್ದೇನೆ ಇವುಗಳೆಲ್ಲವೂ ಚಿಹ್ನೆ ಈ ಕಡೆ ಇರುತ್ತದೆ ಮತ್ತು ಈ ಕಡೆ ನೀವು ತೆಗೆದುಕೊಳ್ಳುವ ಈ ಭಾಗ ಆಗಿದೆ ಆದ್ದರಿಂದ ಅಂದರೆ ಆ ಎಲಿಮೆಂಟ್ ಹೀಗಿರುತ್ತವೆ ಎಂದರ್ಥ ಚಿಹ್ನೆ ಇರಬೇಕು ಎಂಬುದು ಅಪ್ರಸ್ತುತವಾಗುತ್ತದೆ ನಂತರ a 1 2 ಅನ್ನು ತೆಗೆದುಕೊಳ್ಳುತ್ತೀರಿ ಇದು a a 1 2 a 2 2 a 2 1 ತದನಂತರ a 2 2 a 2 2 a 2 2 ಮತ್ತು ಇದು a 1 1 ಮತ್ತು ನಂತರ ಇದು ಅದಲ್ಲ a 2 2 1 1 1 ಇಂದ 1 ವರೆಗೆ a 21 ಎಂದು ಕರೆಯುವಿರಿ ಆದ್ದರಿಂದ ಈ ಎಲ್ಲಾ ವಿಷಯಗಳು ಮತ್ತು ಈ ಎಲ್ಲಾ ವಿಷಯಗಳು ಮತ್ತು ನೀವು ಪಡೆಯುವ ಯಾವುದಾದರೂ ಅದು ಡಿಟರ್ಮಿನೆಂಟ್ ಆಗಿರುತ್ತದೆ ಆದ್ದರಿಂದ ಮೊದಲ 2 ಸಾಲುಗಳನ್ನು ನಕಲಿಸಿ ಮತ್ತು ಈ ಭಾಗದಲ್ಲಿ ನೀವು a 1 1 ಅನ್ನು ತೆಗೆದುಕೊಳ್ಳುತ್ತೀರಿ ಅದು ಇದು ಮತ್ತು ನೀವು ತೆಗೆದುಕೊಳ್ಳುವ ಈ ಭಾಗ ಮತ್ತು ಸರಳೀಕರಿಸಿ ನಿಮಗೆ ಡಿಟರ್ಮಿನೆಂಟ್ ಸಿಗುತ್ತದೆ ಇದು 2 X 2 ಮ್ಯಾಟ್ರಿಕ್ಸ್ಗೆ ಮಾತ್ರ ನಿಜವಾಗಿದೆ ಆದರೆ 2 X 2 ಮ್ಯಾಟ್ರಿಕ್ಸ್ಗೆ ಮೈನರ್ ಲೆಕ್ಕಾಚಾರ ಮಾಡುವುದಕ್ಕಿಂತ ಹೆಚ್ಚಾಗಿ ಲೆಕ್ಕಾಚಾರ ಮಾಡುವುದು ಸುಲಭ ಮತ್ತು ಸರಳ ವಿಧಾನ ಅದಕ್ಕಾಗಿಯೇ ಈ ರೀತಿ ಮಾಡಿದ್ದೇನೆ ಮತ್ತು ಅಂತಿಮವಾಗಿ ನಾನು ಏನನ್ನಾದರೂ ಹೇಳಿದ ರೀತಿಯಲ್ಲಿದ್ದರೆ ನಾನು ಅದೇ ವಿಷಯವನ್ನು ಇಲ್ಲಿ ಬರೆದಿದ್ದೇನೆ ಅದೇ ವಿಷಯವನ್ನು ಇಲ್ಲಿ ಬರೆಯಲಾಗಿದೆ ಆದ್ದರಿಂದ ಇದು ಡೆಲ್ಟಾ ಅದೇನ್ನೇ ಇಲ್ಲಿ ಬರೆಯಲಾಗಿದೆ ಮುಂದಿನ ಉದಾಹರಣೆಯನ್ನು ತೆಗೆದುಕೊಂಡು ಅದನ್ನು ಪರಿಹರಿಸುವ ಇದು ಸಹಜವಾಗಿ ವಿದ್ಯುತ್ನ ಮೂಲಭೂತ ಅಂಶವಾಗಿದೆ ಆದ್ದರಿಂದ ಹಲವಾರು ಸಂಖ್ಯಾ ಪ್ರಕಾರಗಳನ್ನು ಪರಿಹರಿಸಬೇಕಾಗಿದೆ ಅಂದರೆ ಆಲೋಚನೆಗಳು ಹೆಚ್ಚು ಅಥವಾ ಕಡಿಮೆ ಆದರೆ ಆಲೋಚನೆಗಳು ಸ್ಪಷ್ಟವಾಗಿರುತ್ತವೆ ಎಂದು ನಿಮಗೆ ತಿಳಿದಿದೆ ಆದರೆ ಅಂತಹ ವಿಷಯಕ್ಕೆ ಸ್ವಲ್ಪ ಅಭ್ಯಾಸ ಅಗತ್ಯ ಆದ್ದರಿಂದ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ತೆಗೆದುಕೊಳ್ಳುವ ಮತ್ತು ನೀವು ಯಾವುದೇ ಲೆಕ್ಕಾಚಾರದಲ್ಲಿ ಏನಾದರೂ ದೋಷವನ್ನು ಕಂಡುಕೊಂಡರೆ ದಯವಿಟ್ಟು ನನಗೆ ತಿಳಿಸಿ ನಾನು ಅದನ್ನು ಸರಿಪಡಿಸಿಕೊಳ್ಳಬಹುದು ಏಕೆಂದರೆ ಇಲ್ಲಿ ಹಲವು ಸಮಸ್ಯೆಗಳು ಇರುವುದರಿಂದ ದೋಷ ಉಂಟಾಗುವ ಸಾಧ್ಯತೆಯಿದೆ ಲೆಕ್ಕಾಚಾರ ಮತ್ತು ಇತರ ವಿಷಯಗಳಲ್ಲಿ ಸರಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದರೆ ಎಲ್ಲೋ ಏನಾದರೂ ಹೋಗಿರಬಹುದು ಏನಾದರೂ ತಪ್ಪಾಗಿರಬಹುದು ನನಗೆ ಗೊತ್ತಿಲ್ಲ ಆದರೆ ನಾನು ನಿಮ್ಮಿಂದ ಪ್ರತಿಕ್ರಿಯೆ ಪಡೆಯಲು ಬಯಸುತ್ತೇನೆ ಆದ್ದರಿಂದ ಯಾವುದಾದರೂ ತಪ್ಪು ಲೆಕ್ಕಾಚಾರ ಅಥವಾ ಯಾವುದನ್ನಾದರೂ ನೀವು ಕಂಡುಕೊಂಡರೆ ನಾನು ಅದನ್ನು ಸರಿಪಡಿಸುತ್ತೇನೆ ಆದರೆ ವಿವಿಧ ಸಮಸ್ಯೆಯಗಳನ್ನು ನಾನು ಹಲವಾರು ಸ್ಥಳಗಳಿಂದ ಸಂಗ್ರಹಿಸಿದ್ದೇನೆ ಮತ್ತು ಅದನ್ನು ಇಲ್ಲಿ ಪರಿಹಾರಿಸಲು ಪ್ರಯತ್ನಿಸುತ್ತೇನೆ ನೀವು ಹೊಂದಿರುವಂತಹವು ನಿಮಗೆ ತಿಳಿದಿರುತ್ತದೆ ನಮ್ಮ ಆಲೋಚನೆಗಳು ಮತ್ತು ಇತರ ವಿಷಯಗಳು ಕಲ್ಪನೆಗಳು ಮತ್ತು ಪರಿಕಲ್ಪನೆಗಳು ತೆರವುಗೊಳಿಸಲು ಪ್ರಯತ್ನಿಸುತ್ತವೆ ಮೊದಲು ಸರಳ ಉದಾಹರಣೆಯನ್ನು ತೆಗೆದುಕೊಳ್ಳಿಮತ್ತು ಫಿಗರ್ 2 2 ರಲ್ಲಿ ಸರ್ಕ್ಯೂಟ್ ನ ನೋಡ್ ವೋಲ್ಟೇಜ್ ಅನ್ನು ಕಂಡು ಹಿಡಿಯಿರಿ ಏಕೆಂದರೆ ಅಧ್ಯಾಯ 2 ಅದಕ್ಕಾಗಿಯೇ ಅಧ್ಯಾಯ 2 ಅನ್ನು ಕೆಲವೊಮ್ಮೆ ನಂತರದ ಹಂತದಲ್ಲಿ ಗುರುತಿಸುವುದು ನಾನು ಮಾಡುವುದಿಲ್ಲ ಆದರೆ ನೀವು ನೋಡ್ ಅನ್ನು ಕಂಡುಹಿಡಿಯಬೇಕು ಅದು ಯುನಿಟ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಇದು ಕೇವಲ ನೋಡ್ 1 ಇದು ನೋಡ್ 2 ಮತ್ತು ಇದು ಉಲ್ಲೇಖ ನೋಡ್ ಡೇಟಮ್ ನೋಡ್ ಮತ್ತು ಈ ವೋಲ್ಟೇಜ್ v 0 0 ಆದ್ದರಿಂದ ಇದು ಡೇಟಮ್ ನೋಡ್ ಆಗಿದೆ ಅದು ಹೊಸ ಕಾರ್ಯಯೋಜನೆ ಅಥವಾ ಪರೀಕ್ಷೆಯಲ್ಲಿ ನೀವು ಈ ವಿಷಯವನ್ನು ಪಡೆದುಕೊಂಡರೆ ಅದು ಗುರುತು ಆಗುವುದಿಲ್ಲ ಆದರೆ ಅದು v0 0 ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಇದು ನನ್ನ ನೋಡ್ 1 ಇದು ನನ್ನ ನೋಡ್ 2 ಅಂದರೆ ಈ ಉಲ್ಲೇಖ ನೋಡ್ಗೆ ಸಂಬಂಧಿಸಿದಂತೆ ಇದು ವೋಲ್ಟೇಜ್ v 1 ಇದು ವೋಲ್ಟೇಜ್ v 2 ಆಗಿದೆ ಇದು ನನ್ನ ಉಲ್ಲೇಖ ನೋಡ್ ಆಗಿದೆ ಮತ್ತು ನೋಡ್ ವೋಲ್ಟ್ v ಕಂಡುಹಿಡಿಯಬೇಕು ನೀವು ಪಡೆಯಬೇಕಾದದ್ದು v 1 ಎಷ್ಟು ಮತ್ತು v 2 ಎಷ್ಟು ಸಮಾನವಾಗಿರುತ್ತದೆ V 1 ಎಷ್ಟು V 2 ಎಷ್ಟು ಮತ್ತು 2 ವಿದ್ಯುತ್ ಮೂಲಗಳಿವೆ 2 5 ಮತ್ತು 5 ವಿವರಗಳನ್ನು ಮುಂದಿನ ರೇಖಾಚಿತ್ರದಲ್ಲಿ ಮಾಡಿದ್ದೇನೆ ಆದರೆ ಅದಕ್ಕೂ ಮೊದಲು ನಾನು ಈ ವಿಷಯ ಹೇಳಿದ್ದೇನೆ ಆದ್ದರಿಂದ ಅದು v 1 v 2 ಆಗಿದ್ದರೂ ಸಹ ಸರ್ಕ್ಯೂಟ್ನಲ್ಲಿ ಗುರುತಿಸುವುದಿಲ್ಲ ನೋಡ್ ವೋಲ್ಟೇಜ್ಗಳು ಯಾವುವು ಎಂದು ನೀವು ಕೇಳಿದರೆ v 1 ಮತ್ತು ಇದು v 2 ಎಂದು ಊಹಿಸಬೇಕು ಇದು ವಿವರವಾದ ಸರ್ಕ್ಯೂಟ್ ಆದ್ದರಿಂದ ಇದು ಉಲ್ಲೇಖ ನೋಡ್ ಇದು ಮಾರ್ಕರ್ o ಮತ್ತು v 0 v 1 ಇದು ವೋಲ್ಟೇಜ್ v 1 ಇದು v 2 ಈಗ ನೋಡ್ 1 ಮತ್ತು ಇದು ನೋಡ್ 2 ಕೆಸಿಎಲ್ ಅನ್ನು ಅನ್ವಯಿಸಬೇಕು ನೀವು ಹಾಗೆ ಮಾಡಿದರೆ ನೋಡಿ ಇದು ವಿದ್ಯುತ್ ಮೂಲ 2 5 ಆಂಪಿಯರ್ ಸ್ವತಂತ್ರ ಕರೆಂಟ್ ಮೂಲವಾಗಿದೆ ಈ ಪ್ರವಾಹವು 2 5 ಆಂಪಿಯರ್ ಪ್ರವೇಶಿಸುತ್ತಿದೆ ಆದ್ದರಿಂದ ಇದು ಒಳಬರುವ ಪ್ರವಾಹವಾಗಿದೆ ಮತ್ತು i 2 ಸಮಾನವಾಗಿರುತ್ತದೆ i i 2 and i 2 ಇವುಗಳು ಈ ಟರ್ಮಿನಲ್ ನೋಡ್ 1 ಅನ್ನು ಬಿಡುತ್ತಿವೆ ಈ ನೋಡ್ 1 ಅದು ಬಿಡುತ್ತಿದೆ ಆದ್ದರಿಂದ ಇದು ನಿಜವಾಗಿ i 2 i 2ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ನಿಜವಾಗಿ ನೋಡ್ 1 ಆದರೆ ನೋಡ್ 2 ಗೆ ಬಂದಾಗ i 2 ಕರೆಂಟ್ ವಾಸ್ತವವಾಗಿ ಈ ನೋಡ್ಗೆ ಪ್ರವೇಶಿಸುತ್ತದೆ ಆದ್ದರಿಂದ ಈ 5 ಆಂಪಿಯರ್ ಪ್ರವಾಹವು ನೋಡ್ 2 ಗೆ ಪ್ರವೇಶಿಸುತ್ತದೆ ಆದ್ದರಿಂದ ಇದು i 2 5 ಆಗಿರುತ್ತದೆ ಈ 2 ಒಳಬರುವ ಪ್ರವಾಹವಾಗಿದ್ದರೂ ಇವುಗಳು ನೋಡ್ಗೆ ಪ್ರವೇಶಿಸುತ್ತಿವೆ ಮತ್ತು ಈ 2 ಬಿಂದುವಿಗೆ ಸಮನಾಗಿರುತ್ತದೆ ಇದು 2 5 ಆಂಪಿಯರ್ ಪ್ರವಾಹವಾಗಿದೆ ಆದ್ದರಿಂದ ನಾನು ಅದನ್ನು ಇಲ್ಲಿ ಗುರುತಿಸುತ್ತೇನೆ ಅದು ನಿಜವಾಗಿ ನೋಡ್ ಅನ್ನು ಬಿಡುತ್ತಿದೆ ಏಕೆಂದರೆ ದಿಕ್ಕನ್ನು ಈ ರೀತಿ ನೀಡಲಾಗಿದೆ 2 5 ಕ್ಕೆ ಸಮಾನವಾಗಿರುತ್ತದೆ ಮತ್ತು ಬಲ ಬದಿ ಆಗಿದೆಇದು i 1 ಆದ್ದರಿಂದ ಈ 2 ಸಮೀಕರಣದಲ್ಲಿ i 2 5 2 5i 1 ಗೆ ಸಮನಾಗಿರುತ್ತದೆ ಮತ್ತು ಈ ಭಾಗವು 2 5 ಇದು ಒಳಬರುವ ಪ್ರವಾಹ ಮತ್ತು 2 i 2 i 2 ಆಗಿರಲಿ ನಾನು ಏನನ್ನೂ ತಪ್ಪಿಸಲಿಲ್ಲ ಎಂದು ಭಾವಿಸುತ್ತೇವೆ ಏಕೆಂದರೆ ಅನೇಕ ಸಣ್ಣ ಸಮಸ್ಯೆಗಳು ಅಲ್ಲಿ ಅನೇಕ ಶಾಖೆಗಳಿವೆ ಆದ್ದರಿಂದ ಈ ಉಪನ್ಯಾಸದ ಸಮಯದಲ್ಲಿ ಸಾಂದರ್ಭಿಕವಾಗಿ ತಪ್ಪಾಗುವ ಸಾಧ್ಯತೆಯಿದೆ ಆದ್ದರಿಂದ ಈ ಉಪನ್ಯಾಸದ ಸಮಯದಲ್ಲಿ ಆಕಸ್ಮಿಕವಾಗಿ ಅದು ತಪ್ಪಿಹೋದರೆ ಆಶಾದಾಯಕವಾಗಿ ವಿಷಯಗಳು ಮುಂದಿನ ಸಮೀಕರಣಗಳಾಗಿವೆ ಎಂದು ನಾನು ತಪ್ಪಿಸಿಕೊಂಡಿದ್ದೇನೆ ಎಂದು ನೀವು ನನಗೆ ತಿಳಿಸುವಿರಿ ಆದ್ದರಿಂದ ಈ ರೀತಿ ಸಮೀಕರಣಗಳು ಅರ್ಥವಾಗುವಂತಹದ್ದಾಗಿದೆ ಎಂದು ಭಾವಿಸುತ್ತೇವೆ ನೋಡ್ 1 ರಲ್ಲಿ 2 5 i 2 i 2 ಗೆ ಸಮನಾಗಿರುತ್ತದೆ ಎಂದು ನಾನು ಬರೆದಿದ್ದೇನೆ ಮತ್ತು ಆದ್ದರಿಂದ ಈ ವೋಲ್ಟೇಜ್ ಇದನ್ನು ನೀವುi 2 ಮತ್ತು i 2 ಎಂದು ಬರೆಯಬೇಕು ಮತ್ತು i 1 ಅನ್ನು ಸಹ ಬರೆಯಬೇಕು ಆದ್ದರಿಂದ ಇದು ಹಾಗೆ ಹಿಡಿದಿಟ್ಟುಕೊಳ್ಳುಬೇಕು ನಿಜವಾಗಲೂ ಇದು i 2 v 1 v 2 ಆಗಿದೆ ಆದ್ದರಿಂದ ಇದು v 1 v 2 ಅನ್ನು 8 ರಿಂದ ಭಾಗಿಸಿದಾಗ ಇದು i 2 ಆದ್ದರಿಂದ ಈ ಪ್ರವಾಹವು 1 ರಿಂದ 2 ರವರೆಗೆ ಹರಿಯುತ್ತಿದೆ ಆದ್ದರಿಂದ v 1 v 2 ಅದೇ ರೀತಿ ಇದು ಡೇಟಮ್ ನೋಡ್ O ಈ ಉಲ್ಲೇಖ ವೋಲ್ಟೇಜ್ 0 ಆದ್ದರಿಂದ i 2 b 1 4 ವಾಸ್ತವವಾಗಿ b 1 0 4 ಏಕೆಂದರೆ ಈ 4 ಓಮ್ ಪ್ರತಿರೋಧಗಳು ಇಲ್ಲಿವೆ ಇದು v 1 v 0 ಆದರೆ v 0 0 ಆಗಿದೆ ಆದ್ದರಿಂದ 4 ಆದ್ದರಿಂದ v 14 ತದನಂತರ i 1 ಡೇಟಮ್ ನೋಡ್ ಉಲ್ಲೇಖ 0 ಸಮನಾಗಿರುವುದು ಆದ್ದರಿಂದ ಇದು ವೋಲ್ಟೇಜ್ v 2 ಆದರೆ ಮೂಲತಃ v 2 0 12 ಆದ್ದರಿಂದ ಇದು ನಿಜವಾಗಿ v 2 12 i 1 ಆದ್ದರಿಂದ ನಾನು 2 ನಿಮಗೆ ಸಿಕ್ಕಿದ್ದೇನೆ ನಾನು 2 ನಿಮಗೆ ಸಿಕ್ಕಿದೆ ಮತ್ತು ನಾನು 1 ಸಹ ನಿಮಗೆ ಇದೆ ಹಾಗೆಯೇ ವಿ 2 ರಿಂದ 12 ರವರೆಗೆ ಆದ್ದರಿಂದ i 1 i 2 ಸಿಕ್ಕಿದೆ ಈ ಎಲ್ಲ ಸಂಗತಿಗಳನ್ನು ಆ ಕೆಸಿಎಲ್ ಸಮೀಕರಣಗಳಲ್ಲಿ ಹಾಕಿದಾಗ ನಮಗೆ v 1 ಮತ್ತು v 2 ದೆ ಇರುವ ಸಮೀಕರಣಗಳನ್ನು ಪಡೆಯುತ್ತೇವೆ ಆದ್ದರಿಂದ ಇದು ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ i 2 i 2 ಇಲ್ಲಿ ಬರೆಯುತ್ತಿದ್ದೇನೆ ಸರಳೀಕರಣದ ನಂತರ ಈ ಸಮೀಕರಣಗಳು 2 v 1 v 2 20 ಆಗಿರುತ್ತದೆ ಅದೇ ರೀತಿ i 2 v 1 v 2 8 ಮತ್ತು i 1 v 212 ಆಗಿರುತ್ತದೆ ಆದ್ದರಿಂದ ಸರಳೀಕರಣದ ನಂತರ 2 v 1 5 v 2 60 ಈಗ ಸಮೀಕರಣ 1 ಮತ್ತು ಸಮೀಕರಣ 2 ಪರಿಹರಿಸಿ ಆಗ v 1 12 22 ಮತ್ತು v 2ವೋಲ್ಟ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಉತ್ತರವಾಗಿದೆದಯವಿಟ್ಟು ಇಲ್ಲಿ ಇಲ್ಲದ ಸಮಸ್ಯೆಯನ್ನು ಪರಿಹರಿಸಿ ಅದನ್ನು ಉಲ್ಲೇಖಿಸಲಾಗಿಲ್ಲ ಈ ವಿದ್ಯುತ್ ಮೂಲಗಳಿಂದ ಎಷ್ಟು ಪವರ್ ಅನ್ನು ಪೂರೈಸುತ್ತಾರೆ ಎಂದು ಕಂಡು ಹಿಡಿಯಿರಿ ಇದು ನಿಮಗಾಗಿ ಒಂದು ಮನೆ ಕೆಲಸ ಲೆಕ್ಕ ತುಂಬಾ ಧನ್ಯವಾದಗಳು ಮತ್ತೆ ಹಿಂತಿರುಗುತ್ತೇವೆ